ಸಾದೃಶ್ಯ ವ್ಯವಸ್ಥೆಗಳು ಉಪನ್ಯಾಸ 59 ವಿದ್ಯುತ್ ವ್ಯವಸ್ಥೆಯ ಮಾದರೀಕರಣ ನಮಸ್ಕಾರಗಳು ನಾವು ಇಂದಿನ ಅವಧಿಯಲ್ಲಿ ವ್ಯವಸ್ಥೆಯ ವಿದ್ಯುತ್ ಮಾದರರೀಕರಣವನ್ನು ಕುರಿತು ಚರ್ಚಿಸೋಣ ಸಾಮಾನ್ಯವಾಗಿ ಈ ನಿರ್ದಿಷ್ಟ ವಿಷಯವನ್ನು ನೀವು ಈ ಮೊದಲೇ ತಿಳಿದುಕೊಂಡಿರುವಿರಿ ಏಕೆಂದರೆ ನಾವು ಇದನ್ನು ನಮ್ಮ ಕೋರ್ಸಿನುದ್ದಕ್ಕೂ ಚರ್ಚಿಸಿದ್ದೇವೆ ಹೀಗಾಗಿ ವಿದ್ಯುತ್ ವ್ಯವಸ್ಥೆಯ ಮಾದರೀಕರಣ ಎಂದರೇನು ಎಂಬುದನ್ನು ನೆನಪಿಸಿಕೊಳ್ಳೋಣ ಮತ್ತು ಯಾಂತ್ರಿಕ ವ್ಯವಸ್ಥೆಯನ್ನು ವಿದ್ಯುತ್ ವ್ಯವಸ್ಥೆಯೊಂದಿಗೆ ಹೋಲಿಕೆ ಮಾಡೋಣ ಮತ್ತು ಯಾಂತ್ರಿಕ ವ್ಯವಸ್ಥೆಯಲ್ಲಿ ವಿದ್ಯುತ್ ವ್ಯವಸ್ಥೆಗೆ ಅನುಗುಣವಾಗಿ ಸಾದೃಶ್ಯಗಳು ಎಂದರೇನು ಎಂಬುದನ್ನು ಕಂಡುಕೊಳ್ಳೋಣ ಹೀಗಾಗಿ ಇಂದಿನ ಚರ್ಚೆಯನ್ನು ಪ್ರಾರಂಭಿಸೋಣ ಹೀಗಾಗಿ ನಾವು ಈಗಾಗಲೇ ನಿಷ್ಕ್ರಿಯ ವಿದ್ಯುತ್ ಘಟಕಗಳ ಮಾದರೀಕರಣ ಕುರಿತು ನೀಡಿದ್ದೇವೆ ಮತ್ತು ಪ್ರತಿರೋಧಕಗಳು ಪ್ರಚೋದಕಗಳು ಮತ್ತು ಧಾರಕಗಳ ಕುರಿತು ಚರ್ಚಿಸಿದ್ದೇವೆ ಹೀಗಾಗಿ ಪ್ರತಿರೋಧಕಗಳನ್ನು R ಗೆ ಅಡ್ಡಲಾಗಿ ಆಗುವ ವೋಲ್ಟೇಜ್ ಡ್ರಾಪ್ ಅಂದರೆ eRtitR ಎಂದರ್ಥ ಅದರಂತೆಯೇ ಪ್ರಚೋಧಕ L ಗೆ ಅಡ್ಡಲಾಗಿ ಅಂದರೆ eLtLdidt ಮತ್ತು ಧಾರಕಗಳಿಗೆ ನಾವು ನೋಡಿದಂತೆ ಕರೆಂಟ್ i ಸಾಮಾನ್ಯವಾಗಿ ಧಾರಕಕ್ಕೆ ಅಡ್ಡಲಾಗಿ ವೋಲ್ಟೇಜ್ ectiCdt ಹೀಗಾಗಿ ಇದನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಈಗ ಆಡಳಿತ ಸಮೀಕರಣಗಳು ಮತ್ತು ಸೂತ್ರಗಳನ್ನು ಈವರೆಗೆ ನಾವು ಚರ್ಚಿಸಿದೆವು ಎಂದು ನೋಡೋಣ ಹೀಗಾಗಿ ಓಮ್ ಸೂತ್ರ ಮೂಲತಃ ಪ್ರತಿರೋಧಕಗಳನ್ನು ಪ್ರತಿರೋಧಕಗಳಿಗೆ ಅಡ್ಡಲಾಗಿ ಆಗುವ ವೋಲ್ಟೇಜ್ ಡ್ರಾಪ್ ಎಂದೇ ವ್ಯಾಖ್ಯಾನಿಸುತ್ತೇವೆ ಮತ್ತು ಇದು ಪ್ರತಿರೋಧಕಕ್ಕೆ ಅಡ್ಡಲಾಗಿ ಆಗುವ ಈ ವೋಲ್ಟೇಜ್ ಡ್ರಾಪ್ eRt ಇದು ಹರಿಯುತ್ತಿರುವ ಕರೆಂಟ್ i ಗೆ ಪ್ರಮಾಣಾನುಗುಣವಾಗಿದೆ ಮತ್ತು ನಾವು ಇದೀಗ ಚರ್ಚಿಸಿದಂತೆ ಪ್ರತಿರೋಧಕಕ್ಕೆ ಅಡ್ಡಲಾಗಿ ಆಗುವ ಡ್ರಾಪ್ ಅನ್ನು itR ಎಂದು ನೀಡಲಾಗಿದೆ ಪ್ರಚೋದಕಗಳ ಕೇಸ್ನಲ್ಲಿ ನಾವು ಇದೀಗ ಚರ್ಚಿಸಿದಂತೆ ಪ್ರಚೋದಕ L ಹತ್ತಿರ ಆದ ವೋಲ್ಟೇಜ್ ಡ್ರಾಪ್eLt ಪ್ರವಾಹದ ಬದಲಾವಣೆಯ ಸಮಯ ದರ ಪ್ರಚೋದಕಗಳ ಮೂಲಕ ಅದನ್ನು ಹೀಗೆ ನೀಡುತ್ತೇವೆ eLtLdidt ಕರೆಂಟಿನ ಹಿನ್ನೆಲೆಯಲ್ಲಿ ಚರ್ಚಿಸಿದ ಧಾರಕಕ್ಕೆ ನಾವು ನೋಡಿದಂತೆ CdeCdt ಹೀಗಾಗಿ ನೀವು ವೋಲ್ಟೇಜನ್ನು ತೆಗೆದುಕೊಂಡಾಗ ನೀವು ವೋಲ್ಟೇಜನ್ನು ಕರಂಟ್ ಮತ್ತು ಧಾರಕಗಳ ಹಿನ್ನೆಲೆಯಲ್ಲಿ ಪ್ರತಿನಿಧಿಸುವುದಾದರೆ ವೋಲ್ಟೇಜ್ ಡ್ರಾಪ್ ect ಧಾರಕಗಳಿಗೆ ಅಡ್ಡಲಾಗಿ ಪ್ರವಹಿಸುವ ಅದು ಪ್ರಮಾಣಾನುಗುಣವಾಗಿ ಧಾರಕದ ಮೂಲಕ ಪ್ರವಹಿಸಿವ ಅವಿಭಾಜ್ಯ ಕರೆಂಟ್ ಸಮಯಕ್ಕೆ ಅನುಗುಣವಾಗಿ ectiCdt ಆಗಿರುತ್ತೆ ಈಗ ವಿದ್ಯುತ್ ಜಾಲದ ಮಾದರೀಕರಣಕ್ಕೆ ನಾವು ಶಾಸ್ತ್ರೀಯ ಬದ್ಧವಾಗಿ ವಿದ್ಯುತ್ ಜಾಲ ಸಮೀಕರಣ ಬರೆಯುವುದು ಮತ್ತು ಇದು ಎರಡು ವಿಧಾನಗಳ ಆಧಾರದ ಮೇಲೆ ನಿಂತಿರುತ್ತದೆ ಒಂದು ಲೂಪ್ ವಿಧಾನ ಮತ್ತು ಎರಡನೆಯದ್ದು ನೋಡಲ್ ವಿಧಾನ ಮತ್ತು ಈ ಎರಡು ವಿಧಾನಗಳನ್ನು ಕಿರ್ಚಾಫ್ ಸೂತ್ರದಿಂದ ರೂಪಿಸಲಾಗಿದೆ ಹೀಗಾಗಿ ನಾವು ಏನನ್ನು ಚರ್ಚಿಸಿದೆವು ನೋಡಲ್ ವಿಧಾನ ಮೂಲತಃ ಕಿರ್ಚಾಫ್ ಕರೆಂಟ್ ಸೂತ್ರದ Kirchhoff's current law ಆಧಾರದ ಹಿನ್ನೆಲೆಯಲ್ಲಿ ರೂಪಿತವಾಗಿದೆ ಎಂದು ನಾವು ಚರ್ಚಿಸಿದೆವು ಮತ್ತು ನೋಡ್ಗೆ ಬರುವ ಎಲ್ಲ ಕರೆಂಟ್ಗಳ ಆಲ್ಝಿಬ್ರಿಕ್ ಮೊತ್ತ ಸೊನ್ನೆಗೆ ಸಮವಾಗಿರುತ್ತದೆ ಕಿರ್ಚಾಫ್ ವೋಲ್ಟೇಜ್ ಸೂತ್ರ Kirchhoff's voltage law ಇಲ್ಲಿ ಸಂಪೂರ್ಣ ಮುಚ್ಚಿದ ಲೂಪ್ನಲ್ಲಿರುವ ಎಲ್ಲ ವೋಲ್ಟೇಜ್ ಡ್ರಾಪ್ ನ ಆಲ್ಝಿಬ್ರಿಕ್ ಮೊತ್ತ ಸೊನ್ನೆಯಾಗಿರುತ್ತದೆ ಹೀಗಾಗಿ ಇವು ಎರಡು ಪ್ರಮುಖ ಸೂತ್ರಗಳು ಇವುಗಳನ್ನು ವಿದ್ಯುತ್ ಸರ್ಕುಟ್ ಸಮೀಕರಣಗಳನ್ನು ಕಂಡುಕೊಳ್ಳಲು ಬಳಸುತ್ತೇವೆ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮತ್ತು ವಿದ್ಯುತ್ ಸರ್ಕುಟ್ ಕುರಿತು ಎಷ್ಟು ಜ್ಞಾನವನ್ನು ಸಂಪಾದಿಸಿದ್ದೇವೆ ಎಂಬುದನ್ನು ನೋಡೋಣ ನಾವು ಇದನ್ನು ವಿದ್ಯುತ್ ಸರ್ಕುಟ್ ಮಾದರಿಯಲ್ಲಿ ರೂಪಿಸೋಣ ಹೀಗಾಗಿ ಚಿತ್ರದಲ್ಲಿ ಕೊಟ್ಟಂತಹ RLC ಸರ್ಕುಟನ್ನು ಪರಿಗಣಿಸೋಣ ಈಗ ನೀವು ವೋಲ್ಟೇಜ್ ಸೂತ್ರವನ್ನು ಬಳಸಿದಾಗ et ಇದು ಅನ್ವಯಿತ ವೋಲ್ಟೇಜ್ ಪ್ರತಿರೋಧ R ಇದು ಚೋದಕತೆ L ಜೊತೆಗೆ ಸರಣಿಯಲ್ಲಿ ಇರುತ್ತದೆ ಮತ್ತು ಧಾರಕದಾದ್ಯಾಂತ ವೋಲ್ಟೇಜ್ ec ಆಗಿರುತ್ತದೆ ಮತ್ತು ಸರ್ಕುಟ್ ಮುಖಾಂತರ ಪ್ರವಹಿಸುವ ಕೆರೆಂಟ್ i ಆಗಿರುತ್ತದೆ ಈಗ ನಾವು ಏನನ್ನು ಬರೆಯುತ್ತೇವೆ ನಾವು ಅನ್ವಯಿತ ವೋಲ್ಟೇಜ್ eteReLec ಆಗಿದೆ ಈಗ ಅನ್ವಯಿತ ವೋಲ್ಟೇಜ್ ಮೌಲ್ಯ etectLditdtRit ಆಗುತ್ತದೆ ಈಗ ನಮಗೆ ತಿಳಿದಿರುವಂತೆ ಸರ್ಕುಟ್ ಮೂಲಕ ಪ್ರವಹಿಸುತ್ತಿರುವ ಕರೆಂಟ್ Cdecdtit ಆಗಿದೆ ಹೀಗಾಗಿ ನೀವು ಈ ಸಮೀಕರಣದ ವ್ಯುತ್ಪತ್ತಿ ಸಮಯಕ್ಕೆ ಅನುಗುಣವಾಗಿ ಹೀಗೆ ಬರೆಯುತ್ತೇವೆ ಹೀಗಾಗಿ ಇದು ನೀವು ಎರಡೂ ಸಮೀಕರಣಗಳನ್ನು ಕೂಡಿಸಿದಾಗ ದೊರೆಯುವ ಸಮೀಕರಣ ಈಗ ನಮಗೆ ದೊರೆತ ಈ ಸಮೀಕರಣ ಕಿರ್ಚಾಫ್ ವೋಲ್ಟೇಜ್ ಸೂತ್ರದಿಂದ ಮತ್ತು ಇದಕ್ಕೆ ಕಾರಣ ಧಾರಕದ ಮೂಲಕ ಪ್ರವಹಿಸುವ ಕರೆಂಟಿನ ಮೌಲ್ಯ ಹೀಗಾಗಿ ನಾವು ಈ ಎರಡೂ ಸಮೀಕರಣಗಳನ್ನು ಬಳಸಿ ಸಿಗ್ನಲ್ ಹರಿವಿನ ಗ್ರಾಫ್ ಮತ್ತು ಬ್ಲಾಕ್ ರೇಖಾಚಿತ್ರ ಬಳಸಿ ವಿದ್ಯುತ್ ಸರ್ಕುಟ್ ಮಾದರಿಯನ್ನು ರಚಿಸುತ್ತೇವೆ ಹೀಗಾಗಿ ನಾವು ಸರಣಿ RLC ಸರ್ಕುಟಿನ ಸಿಗ್ನಲ್ ಹರಿವಿನ ಗ್ರಾಫ್ ಅನ್ನು ಹೇಗೆ ಚಿತ್ರಿಸಬಹುದು ಎಂಬುದನ್ನು ನೋಡೋಣ ಹೀಗಾಗಿ ನಮಗೆ ಎರಡು ಸಮೀಕರಣಗಳು ಲಭ್ಯವಿವೆ ಅದರಲ್ಲಿ ಮೊದಲನೆಯದ್ದು etectLditdtRit ಹೀಗಾಗಿ ditdtಅನ್ನು ಹಿಂದಕ್ಕೆ ಪಡೆಯೋಣ ಹೀಗಾಗಿ ಇದನ್ನು ಎಡಕ್ಕೆ ತೆಗೆದುಕೊಂಡಾಗ ನಾವು ಸಮೀಕರಣವನ್ನು ಹೀಗೆ ಮರು ಹೊಂದಿಸುತ್ತೇವೆ ಹೀಗಾಗಿ ನಾವು ಏನನ್ನು ಬರೆಯುತ್ತೇವೆ ನಾವು didt1Let 1Lec RLi ಎಂದು ಬರೆಯುತ್ತೇವೆ ಹೀಗಾಗಿ ನಮಗೆ ದೊರೆತ ಮೊದಲ ಸಮೀಕರಣವಿದು ಮತ್ತು ಎರಡನೆಯದ್ದು ಈ ಮೊದಲೇ ನಮಗೆ ಲಭ್ಯವಿದೆ Cdecdtit ಈಗ ನಮಗೆ ಈ ಎರಡೂ ಸಮೀಕರಣಗಳು ಲಭ್ಯವಾಗಿವೆ ಮೊದಲು ನಾವು ನೋಡ್ಗಳನ್ನು ನಿರ್ದಿಷ್ಟಪಡಿಸಿಕೊಳ್ಳಬೇಕು ಸಾಮಾನ್ಯವಾಗಿ ಧಾರಕಕ್ಕೆ ಅಡ್ಡಲಾಗಿರುವ ವೋಲ್ಟೇಜ್ ಮತ್ತು ಇಂಡಕ್ಟರ್ ಮೂಲಕ ಪ್ರವಹಿಸುವ ಕರೆಂಟ್ ಇವು ಎರಡು ಪ್ರಮುಖ ಸ್ಥಿತಿ ವೇರಿಯೆಬಲ್ ಅಥವಾ ಭೇದಾತ್ಮಕ ಸಮೀಕರಣಗಳು ನೀವು ಬರೆದರೆ ec ಮತ್ತು i ಅಂಶಗಳ ಹಿನ್ನೆಲೆಯಲ್ಲಿ ಈ ಎರಡೂ ಅಂಶಗಳನ್ನು ನೋಡ್ ಎಂದು ತೆಗೆದುಕೊಳ್ಳುತ್ತೇವೆ ಹೀಗಾಗಿ ಸರ್ಕುಟ್ ಮೂಲಕ ಬೇಕಾಗಿರುವ ಔಟ್ಪುಟ್ ಕರೆಂಟ್ ec ಹೀಗಾಗಿ ec ಯನ್ನು ಔಟ್ಪುಟ್ ಆಗಿ ಪರಿಗಣಿಸುತ್ತೇವೆ ಮತ್ತು ಇನ್ನಿತರ ವೇರಿಯೆಬಲ್ಗಳ ಕರೆಂಟ್ i ಹೀಗಾಗಿ ನಮಗೆ ಈ ಎರಡೂ ನೋಡ್ಗಳು ಲಭ್ಯವಾಗುತ್ತವೆ ಮೂರನೆಯದ್ದು ಇನ್ಪುಟ್ ಇದು e ಹೀಗಾಗಿ ನಾವು et ನೋಡ್ ಹತ್ತಿರವೂ ಅನ್ವಯಿಸುತ್ತೇವೆ ಈಗ ಈ ನಿರ್ದಿಷ್ಟ ಸಮೀಕರಣವನ್ನು ತೋರ್ಪಡಿಸಲು ನಮಗೆ ಏನು ಬೇಕು ನಮಗೆ didt ಬೇಕು ಹೀಗಾಗಿ ನಾವು ಮತ್ತೊಂದು ನೋಡ್ didt ಮತ್ತು decdt ಇವುಗಳನ್ನು ಕೂಡಿಸುತ್ತೇವೆ ಈಗ ನಿಮಗೆ ಸಿಗ್ನಲ್ ಹರಿವಿನ ಗ್ರಾಫ್ ಪ್ರತಿನಿಧಿಸಲು ಬೇಕಾಗಿರುವ ಎಲ್ಲ ನೋಡ್ಗಳೂ ದೊರಕಿವೆ ಈಗ ಈ ಸಮೀಕರಣದಿಂದ ನೀವು didt1Let 1Lec RLi ಎಂಬುದನ್ನು ನೋಡಬಹುದು ಹೀಗಾಗಿ ಈಗ ನಿಮಗೆ ಏನು ದೊರಕಿದೆ ನಿಮಗೆ ನಿರ್ದಿಷ್ಟ ನೋಡ್ಗೆ ಸಂಯೋಜಿಸಿದ ಸಮೀಕರಣ ದೊರೆಯುತ್ತದೆ ಈಗ ನಿಮಗೆ ತಿಳಿದಿದೆ didt ಯ ಅವಿಭಾಜ್ಯ i ಎಂಬುದು ಹೀಗಾಗಿ ಪ್ರವಹಿಸುವಿಕೆಯನ್ನು ಪ್ರತಿನಿಧಿಸಲು ನೀವು 1s ಅನ್ನು ಗೇನ್ ಆಗಿ ಕೂಡಿಸುವಿರಿ ಈಗ ನಿಮಗೆ i ದೊರಕಿದಾಗ ನೀವು ಆರಂಭಿಕ ಷರತ್ತನ್ನು ನಿಗದಿಸಬೇಕು ಮತ್ತು ನಿಮಗೆ ಈ ನಿರ್ದಿಷ್ಟ ವಿಷಯವನ್ನು ನಾವು ಸಿಗ್ನಲ್ ಹರಿವಿನ ಗ್ರಾಫ್ ಕುರಿತು ಮಾತನಾಡುವಾಗ ಮತ್ತು ಸಂಯೋಜಕ ಬ್ಲಾಕನ್ನು ಹೇಗೆ ಕೂಡಿಸಬಹುದು ಎಂಬುದನ್ನು ಚರ್ಚಿಸುವಾಗ ತಿಳಿದಿದ್ದೇವೆ ಹೀಗಾಗಿ ನಾವು ಯಾವಾಗ didt ಸಂಯೋಜಕ ಮಾಡುತ್ತೇವೆಯೋ ಆಗ ಆರಂಭಿಕ ಷರತ್ತನ್ನು ನಿರ್ದಿಷ್ಟ ಮಾಡುತ್ತೇವೆ ಹೀಗಾಗಿ ಆರಂಭಿಕ ಷರತ್ತನ್ನು ಪರಿಗಣಿಸಿದಾಗ ಅದು is ಆಗಿರುತ್ತದೆ ಹೀಗಾಗಿ ನಾವು ಅದನ್ನೂ ಕೂಡಿಸುತ್ತೇವೆ ಈಗ i ಹೇಗೆ ecಗೆ ಕೂಡಿಕೊಂಡಿರುತ್ತದೆ ನೀವು ಈ ಸಮೀಕರಣವನ್ನು ತೆಗೆದುಕೊಂಡರೆ i ಇದು decdtಗೆ ಗೇನ್ ಸಹಾಯದ ಮೂಲಕ ಕೂಡಿರುತ್ತದೆ ಹೀಗಾಗಿ decdt1Cit ಎಂದು ಬರೆಯಬಹುದು ಹೀಗಾಗಿ ಇದನ್ನು ನೀವು decdt ಯನ್ನು ಗೇನ್ 1C ಯೊಂದಿಗೆ ಕೂಡಿಸಿರಿ ಹೀಗಾಗಿ ಈಗ ನೀವು ಇದನ್ನು ಹೀಗೆ ಸಂಪರ್ಕ ಮಾಡಿದ್ದೀರಿ ಹೀಗಾಗಿ ಮತ್ತೊಮ್ಮೆ didt ಮತ್ತು i ಕೇಸ್ನಲ್ಲಿ ಅದೇ ರೀತಿ ನಾವು ಇಲ್ಲಿ ಅನ್ವಯಿಸಬೇಕು ನಾವು decdt ಸಂಯೋಜಕವನ್ನು ಬಳಸುತ್ತೇವೆ ನಾವು ಸಂಯೋಜಕ ಮೂಲಕ ಸಾಗಿದಾಗ ಅದು 1s ನಮಗೆ ec ಯ ಮೌಲ್ಯ ಸಿಗುತ್ತದೆ ಮತ್ತು ಅದರೊಟ್ಟಿಗೆ ಆರಂಭಿಕ ಷರತ್ತು ಹೀಗಾಗಿ ecs ನ ಮೌಲ್ಯ ನಾವು ಕೂಡಿಸುವ ಆರಂಭಿಕ ಷರತ್ತು ಆಗಿರುತ್ತದೆ ಹೀಗಾಗಿ ಈ ರೀತಿಯಾಗಿ ಈ ಎರಡೂ ಸಮೀಕರಣಗಳ ಸಹಾಯದಿಂದ ಇದೀಗ ನಾವು ನೋಡಿದ ವಿದ್ಯುತ್ ಸರ್ಕ್ಯುಟಿನ ಸಿಗ್ನಲ್ ಹರಿವಿನ ಗ್ರಾಫ್ ಚಿರ್ತ್ರಿಸಬಹುದು ಈಗ ಅದೇ ಸಮಯದಲ್ಲಿ ನೀವು ಸಿಗ್ನಲ್ ಹರಿವಿನ ಗ್ರಾಫ್ ಅನ್ನು ರೂಪಾಂತರಿಸಬಹುದು ಹೀಗಾಗಿ ನೀವು ಬ್ಲಾಕ್ ರೇಖಾಚಿತ್ರವನ್ನು ನೋಡಿದಾಗ ನೀವು ಇನ್ಪುಟ್ಟಿನ ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸುತ್ತೀರಿ ಹೀಗಾಗಿ ನಿಮಗೆ es ದೊರೆಯುತ್ತದೆ ಆಗ ಗೇನ್ 1L ಆಗಿರುತ್ತದೆ ಇದು ಸಂಕಲನ ಬ್ಲಾಕ್ ಹೀಗಾಗಿಇದರಲ್ಲಿ ನಿಮಗೆ ಇನ್ಪುಟ್ ec ಮೂಲಕ ದೊರೆಯುತ್ತದೆ ಅದರ ಗೇನ್ 1L ಆಗಿರುತ್ತದೆ ಅದೇ ರೀತಿ ಇಲ್ಲಿ ದೊರೆಯುವ ಕರೆಂಟ್ i ಮೌಲ್ಯಕ್ಕೆ ಹೀಗಾಗಿ ನಿ ಗೆ RL ಆಗಿ ದೊರಕುವುದು ಮತ್ತು ನೀವು ಇದರಿಂದ ವ್ಯವಕಲನ ಮಾಡುವಿರಿ ಹೀಗಾಗಿ ನೀವು ಈ ನಿರ್ದಿಷ್ಟ ವಿಭಾಗವನ್ನು ನೋಡಿದಾಗ ಇಲ್ಲಿಂದ ಸಿಗುವ ಮೌಲ್ಯ didt ಮೌಲ್ಯವಾಗಿರುತ್ತದೆ ನೀವು ಸಹಜವಾಗಿ sI ಎಂದು ಇಲ್ಲಿ ಬರೆಯಬಹುದು ಈಗ ಇದನ್ನು ನೀವು ಬ್ಲಾಕನಂತೆ 1s ಮೂಲಕ ರೂಪಾಂತರಿಸಿದರೆ ನಿಮಗೆ I ಇಲ್ಲಿ ಲಭಿಸುತ್ತದೆ ಈಗ I ಇದಕ್ಕೆ ನೀವು ಅದು is ಮತ್ತು ಅದನ್ನು 1Cs ಮೂಲಕ ಸಾಗಿಸಿದಾಗ ಹೀಗಾಗಿ ನಿಮಗೆ ec ಯ ಮೌಲ್ಯ ಮತ್ತು ಅದರ ಜೊತೆಗೆ ಆರಂಭಿಕ ಷರತ್ತನ್ನು ಕೂಡಿಸಬೇಕು ಅವು ಎರಡನ್ನು ಸಂಕಲನ ಮಾಡಿದಾಗ ನಿಮಗೆ Ec ನ ಮೌಲ್ಯ ಲಭ್ಯವಾಗುತ್ತದೆ ಹೀಗಾಗಿ ಈ ರೀತಿಯಾಗಿ ಇದನ್ನು ಬಳಕೆ ಮಾಡಿದರೆ ನಾವು ಚರ್ಚಿಸಿದಂತೆ ಸರಣಿ RLC ಸರ್ಕುಟನ್ನು ಸರ್ಕ್ಯುಟಿನ ಗಣಿತ ಮಾದರಿಗೆ ರೂಪಾಂತರಿಸಬಹುದು ಹೀಗಾಗಿ ಈ ಬ್ಲಾಕ್ ರೇಖಾಚಿತ್ರ ಸರಣಿ RLC ಸರ್ಕ್ಯುಟನ್ನು ಪ್ರತಿನಿಧಿಸುತ್ತದೆ ಈಗ ಮುಂದೆ ಪ್ರಾಥಮಿಕವಾಗಿ ನಾವು ಟ್ರಾನ್ಸಫರ್ ಫಂಕ್ಷನ್ ರೂಪದಲ್ಲಿ ಪ್ರತಿನಿಧಿಸುವುದು ಹೀಗಾಗಿ ಪರ್ಯಾಯ ಮಾರ್ಗ ಎಂದರೆ ನಾವು ಅದನ್ನೇ ಸ್ಥಿತಿ ವೆರಿಯೆಬಲ್ ವಿಧಾನದ ಮೂಲಕ ಪ್ರತಿನಿಧಿಸುವುದು ಹೀಗಾಗಿ ಸರಣಿ RLC ಸರ್ಕ್ಯುಟನ್ನು ನಾವು ಹೇಗೆ ಸ್ಥಿತಿ ವೇರಿಯೆಬಲ್ಗಳಾಗಿ ಹೇಗೆ ಪ್ರತಿನಿಧಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ ಹೀಗಾಗಿ ನಮಗಿರುವ ಪ್ರಾಯೋಗಿಕ ವಿಧಾನ ಏನೆಂದರೆ ಇಂಡಕ್ಟರ್ನಲ್ಲಿ ಕರೆಂಟ್ i ಮತ್ತು ವೋಲ್ಟೇಜನ್ನು ec ಧಾರಕದಲ್ಲಿ ಸ್ಥಿತಿ ವೇರಿಯೆಬಲ್ಗಳಾಗಿ ನಿಯೋಜಿಸುವುದು ಈಗ ನಾವು ಇದನ್ನು ಏಕೆ ಆಯ್ಕೆ ಮಾಡಿಕೊಳ್ಳಬೇಕು ಏಕೆಂದರೆ ಸ್ಥಿತಿ ವೇರಿಯೆಬಲ್ಗಳು ನೇರವಾಗಿ ವ್ಯವಸ್ಥೆಯ ಶಕ್ತಿ ಸಂಗ್ರಹ ಘಟಕಕ್ಕೆ ಸಂಬಂಧಪಡುತ್ತವೆ ಮತ್ತು L ಮತ್ತು C ಗಳನ್ನು ಶಕ್ತಿ ಸಂಗ್ರಹ ಘಟಕಗಳೆಂದು ಪರಿಗಣಿಸಲಾಗುತ್ತದೆ ಈಗ ಇಂಡಕ್ಟರ್ ಚಲನಶಕ್ತಿಯನ್ನು ಮತ್ತು ಧಾರಕ ಸಂಭಾವ್ಯ ಶಕ್ತಿಯನ್ನು ಅಂದರೆ ವಿದ್ಯುತ್ ಸಂಭಾವ್ಯ ಶಕ್ತಿಯನ್ನು ಶೇಖರಿಸುತ್ತದೆ ಹೀಗಾಗಿ i ಮತ್ತು i ಮತ್ತು ectಯಲ್ಲಿ ಯಾವುದೇ ಸಮಯ t ಯನ್ನು ಸ್ಥಿತಿ ವೇರಿಯೆಬಲ್ಗಳಾಗಿ ಅನ್ವಯಿಸಿದಾಗ ನಮಗೆ RLC ಜಾಲದ ಸಂಪೂರ್ಣ ವಿವರಣೆ ಇತಿಹಾಸವನ್ನು ತಿಳಿದಿರಬೇಕು ವ್ಯವಸ್ಥೆಯ ಆರಂಭಿಕ ಸ್ಥಿತಿ ಮತ್ತು RLC ಜಾಲದ ವರ್ತಮಾನ ಮತ್ತು ಭವಿಷ್ಯವೂ ತಿಳಿದಿರಬೇಕು ಜಾಲದ ಸ್ಥಿತಿ ಸಮೀಕರಣಗಳನ್ನು ಮೊದಲು C ಯ ಮೂಲಕ ಪ್ರವಹಿಸುವ ಕರೆಂಟನ್ನು ಮತ್ತು L ನ ವೋಲ್ಟೇಜ್ ಇವೆರಡನ್ನೂ ಸ್ಥಿತಿ ವೇರಿಯೆಬಲ್ ಅಂಶಗಳ ಹಿನ್ನೆಲೆಯಲ್ಲಿ ತುಲನೆ ಮಾಡಿ ಬರೆಯಲಾಗುತ್ತದೆ ಹೀಗಾಗಿ ಹಿಂದಿನ ಸಮೀಕರಣಗಳನ್ನು ಬಳಸಿ ಮೇಲಿನ ಕೇಸಿನಲ್ಲಿ ನೋಡಿದಂತೆ ನಾವು ಮರುಸಂಗ್ರಹಿಸಿ ಮತ್ತು ನಾವು ಇದನ್ನು ಸ್ಥಿತಿ ವೇರಿಯೆಬಲ್ ಹಿನ್ನೆಲೆಯಲ್ಲಿ ಬರೆಯುತ್ತೇವೆ ಹೀಗಾಗಿ ನೀವು ಇದನ್ನು ಸುಲಭವಾಗಿ ಈ ಸಮೀಕರಣದಿಂದ ಪಡೆದುಕೊಳ್ಳಬಹುದು ಮತ್ತು ನಮಗೆ ಈ ಸಮೀಕರಣಗಳಲ್ಲಿ ಯಾವುದೇ ಒತ್ತಾಯಪೂರ್ವಕ ಕಾರ್ಯ ಇರುವುದಿಲ್ಲ ಹೀಗಾಗಿ ಮೆಟ್ರಿಕ್ಸ A ಯ ಘಟಕಗಳು ಸೊನ್ನೆಯಾಗಿರುತ್ತವೆ ಮತ್ತು ಈ ಕೇಸ್ನಲ್ಲಿ 1C ಕೂಡ ಎರಡನೆಯ ಸಮೀಕರಣಕ್ಕೆ ಮೌಲ್ಯ didt1Let 1Lec RLi ಹೀಗಾಗಿ ನಾವು ಇದನ್ನು ಕಂಪೈಲ್ ಮಾಡಬಹುದು ಹೀಗಾಗಿ ect ಗೆ ವಿರುದ್ಧವಾಗಿ ನಾವು 1L ಎಂದು ಬರೆಯುತ್ತೇವೆ ಮತ್ತು i ವಿರುದ್ಧ ನಾವು RL ಎಂದು ಬರೆಯುತ್ತೇವೆ ಹೀಗಾಗಿ ಈ ರೀತಿಯಾಗಿ ನಮಗೆ ಮೆಟ್ರಿಕ್ಸ A ಮತ್ತು ಮೆಟ್ರಿಕ್ಸ B ದೊರೆಯುತ್ತದೆ ಜೊತೆಗೆ ಮೆಟ್ರಿಕ್ಸ B ಯಲ್ಲಿ ಮೊದಲ ಅಂಶ ಸೊನ್ನೆಯಾಗಿರುತ್ತದೆ ಮತ್ತು ಮುಂದಿನ ಅಂಶ 1L ಏಕೆಂದರೆ ಎರಡನೆಯ ಸಮೀಕರಣರಲ್ಲಿ ಒತ್ತಡ ಕಾರ್ಯವಿರುತ್ತದೆ ಹೀಗಾಗಿ ಅದು ಇನ್ಪುಟ್ ಆಗಿರುತ್ತದೆ ಹೀಗಾಗಿ ನಿಮಗೆ B ಕೂಡ 0 1L ದೊರೆಯುತ್ತದೆ ಹೀಗಾಗಿ ಈ ಕೇಸ್ನಲ್ಲಿ ಈಗ ಸ್ಥಿತಿ ವೇರಿಯೆಬಲ್ಗಳು x1 x2 ec i ಆಗ ನೀವು ಈ ಸಮೀಕರಣವನ್ನು ಸರಳವಾಗಿಸಬಹುದು x1 x2 0 1C 1L RL ec i 0 1L et ಹೀಗಾಗಿ ಈ ರೀತಿಯಲ್ಲಿ ಕಿರ್ಚಾಪ್ ವೋಲ್ಟೇಜ್ ಸೂತ್ರವನ್ನು ಬಳಸಿ ನೀವು ಬರೆಯುವ RLC ಸರ್ಕುಟ್ ಸಮೀಕರಣಗಳನ್ನು ಸರಳವಾಗಿ ಸ್ಥಿತಿ ಸಮೀಕರಣಗಳಾಗಿ ರೂಪಾಂತರಿಸಬಹುದು x1 x2 0 1C 1L RL ec i 0 1L ಈಗ ನಿಮ್ಮಲ್ಲಿ ಎಲ್ಲ ಮಾಹಿತಿಗಳಿರುವಾಗ ನೀವು ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ನನ್ನು ಬರೆಯಬಹುದು ಈಗ ಇಲ್ಲಿ ನಮಗೆ ಎರಡು ವೇರಿಯೆಬಲ್ಗಳು ಇರುವಾಗ ನಾವು ಟ್ರಾನ್ಸಫರ್ ಫಂಕ್ಷನ್ನನ್ನು ec ಹಿನ್ನೆಲೆಯಲ್ಲಿ ಬರೆಯಬಹುದು ಅದು ಧಾರಕಕ್ಕೆ ಅಡ್ಡಲಾಗಿ ವೋಲ್ಟೇಜ್ ಮತ್ತು ಸರ್ಕುಟ್ ಮೂಲಕ ಕರೆಂಟ್ i ಪ್ರವಹಿಸುತ್ತದೆ ಹೀಗಾಗಿ ಸಿಗ್ನಲ್ ಹರಿವಿನ ಗ್ರಾಫ್ ಸಹಾಯದಿಂದ ಅಥವಾ ನಾವು ಇದೀಗ ನೋಡಿದ ಬ್ಲಾಕ್ ರೇಖಾಚಿತ್ರದ ಸಹಾಯದ ಮೂಲಕ ನಾವು ಈ ಮಾಹಿತಿಯನ್ನು ಕಂಪೈಲ್ ಮಾಡಬಹುದು ನಾವು EcE ಎಂದು ಬರೆಯುತ್ತೇವೆ ಅದು ಟ್ರಾನ್ಸಫರ್ ಫಂಕ್ಷನ್ ಹೀಗಾಗಿ ನೀವು ಬರೆದಾಗ ಮತ್ತು ಸರಳೀಕರಣಗೊಳಿಸಿದಾಗ ನಿಮಗೆ EcEs 21RLs 11LCs 211RCsLCs2 IEs 11RLs 11LCs 2Cs1RCsLCs2 ಲಭ್ಯವಾಗುತ್ತದೆ ಈಗ ಒಂದು ಉದಾಹರಣೆಯನ್ನು ತ್ವರಿತವಾಗಿ ತೆಗೆದುಕೊಳ್ಳೋಣ ಚಿತ್ರದಲ್ಲಿ RC ಸರ್ಕುಟ್ ಇದ್ದಲ್ಲಿ ನಾವು ಭೇದಾತ್ಮಕ ಸಮೀಕರಣವನ್ನು ಕಂಡುಕೊಳ್ಳಬೇಕು ಮತ್ತು ನಂತರ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಕೊಳ್ಳಬೇಕು ಹೀಗಾಗಿ ನಾವು ಏನು ಮಾಡಬಹುದು ನಾವು ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ ಕಂಡುಕೊಳ್ಳಬೇಕು ಹೀಗಾಗಿ ಕಿರ್ಚಾಫ್ ವೋಲ್ಟೇಜ್ ಸೂತ್ರವನ್ನು ಬಳಸಿ ಇನ್ಪುಟ್ಟನ್ನು ಬರೆಯಬಹುದು ಅದು einteRteC ಹೀಗಾಗಿ eRIR ಮತ್ತು eCt1Cidt ಅಥವಾ ನೀವು ಈ ಚಿತ್ರವನ್ನು ನೋಡಿದಾಗ e0t1CidteC ಇದು ಔಟ್ಪುಟ್ ಈಗ ನೀವು ಮೇಲಿನ ಸಮೀಕರಣವನ್ನು ಸಮಯಕ್ಕೆ ಅನುಗುಣವಾಗಿ ಬೇಧಾತ್ಮಕ ಮಾಡಿದರೆ ನೀವು iCde0dt ಎಂದು ಬರೆಯಬಹುದು ಅಥವಾ ನೀವು ಸಂಕ್ಷೀಪ್ತದಲ್ಲಿ Ce0i ಎಂದು ಬರೆಯಬಹುದು ಹೀಗಾಗಿ ಈಗ ನಮಗೆ 1 ಸಮೀಕರಣ ದೊರೆಯುತ್ತದೆ ಆಗ ಇದನ್ನು ನಾವು ಕಿರ್ಚಾಫ್ ವೋಲ್ಟೇಜ್ ಸೂತ್ರದಲ್ಲಿ ಹಾಕಿದಾಗ ನಮಗೆ ದೊರೆತ ಸಮಯಕ್ಕೆ ಅನುಗುಣವಾಗಿ eintRCe0t0e0 ಹೀಗಾಗಿ ಇಲ್ಲ ನೀವು ಲ್ಯಾಪ್ಲೇಸ್ ಅಂಶಗಳ ಹಿನ್ನೆಲೆಯಲ್ಲಿ ಬರೆದಾಗ ನಾವು Ein SRCs e0e0S ಎಂದು ಬರೆಯುತ್ತೇವೆ ಹೀಗಾಗಿ ಲ್ಯಾಪ್ಲೇಸ ಡೊಮೆನಲ್ಲಿ ಇದರ ಸಹಾಯದಿಂದ ನಮಗೆ ಸರಳವಾಗಿ ಟ್ರಾನ್ಸಫರ್ ಫಂಕ್ಷನ್ ದೊರೆಯುತ್ತದೆ ಟ್ರಾನ್ಸಫರ್ ಫಂಕ್ಷನ್ E0Ein1RCs1 ಹೀಗಾಗಿ ಸಮೀಕರಣಗಳ ಸಹಾಯದಿಂದ ಕಿರ್ಚಾಫ್ ವೋಲ್ಟೇಜ್ ಸೂತ್ರ ಅಥವಾ ಕಿರ್ಚಾಫ್ ಕರೆಂಟ್ ಸೂತ್ರ ಸಂಬಂಧಿಸಿದಂತೆ ನೀವು ನಿಮ್ಮ ಸರ್ಕುಟನ್ನು ಲ್ಯಾಪ್ಲೇಸ್ ಡೊಮೇನ್ಗೆ ರೂಪಾಂತರಗೊಳಿಸಬಹುದು ಮತ್ತು ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ ಕಂಡುಕೊಳ್ಳಬಹುದು ಈಗ ನಾವು ಸಾದೃಶ್ಯಗಳ ಕುರಿತು ಮಾತನಾಡೋಣ ಹೀಗಾಗಿ ಮೊದಲು ನಾವು ಯಾಂತ್ರಿಕ ವಿದ್ಯುತ್ ಸಾದೃಶ್ಯಗಳ ಕುರಿತು ಚರ್ಚಿಸೋಣ ಹೀಗಾಗಿ ಯಾಂತ್ರಕ ವ್ಯವಸ್ಥೆಯನ್ನು ನಾವು ಅವುಗಳ ಸಾದೃಶ್ಯಗಳ ಮೂಲಕ ಅಧ್ಯಯನ ಮಾಡಬಹುದು ಇದು ಯಾಂತ್ರಿಕ ವ್ಯವಸ್ಥೆಗಳ ಮಾದರಿಗಿಂತ ತುಂಬಾ ಸರಳವಾಗಿ ರಚನೆಗೊಂಡಿರುತ್ತದೆ ಹೀಗಾಗಿ ಸಾಮಾನ್ಯವಾಗಿ ಯಾಂತ್ರಿಕ ವ್ಯವಸ್ಥೆಗೆ ನಾವು ಎರಡು ವಿದ್ಯುತ್ ಸಾದೃಶ್ಯಗಳನ್ನು ಅಧ್ಯಯನ ಮಾಡುತ್ತೇವೆ ಮೊದಲನೆಯದ್ದು ಬಲ ವೋಲ್ಟೇಜ್ ಸಾದೃಶ್ಯ ಮತ್ತು ಎರಡನೆಯದ್ದು ಬಲ ಕರೆಂಟ್ ಸಾದೃಶ್ಯ ಹೀಗಾಗಿ ಮೊದಲು ಬಲ ವೋಲ್ಟೇಜ್ ಸಾದೃಶ್ಯ ಕುರಿತು ತಿಳಿದುಕೊಳ್ಳೋಣ ನೀವು ಚಿತ್ರದಲ್ಲಿ ನೀಡಿರುವ ಯಾಂತ್ರಿಕ ವ್ಯವಸ್ಥೆಯನ್ನು ನೋಡಿದಾಗ ನಮಗೆ ಒಂದು ಡ್ಯಾಶ್ಪಾಟ್ ಮತ್ತು ಒಂದು ಸುರುಳಿ ಲಭ್ಯವಿದೆ ಸುರುಳಿಗೆ M ಭಾರವನ್ನು ಜೋಡಿಸಲಾಗಿದೆ ಮತ್ತು ಒತ್ತಡ F ಅನ್ವಯಿಸಿದಾಗ ಅದು ಸ್ಥಳಾಂತರ x ಅನ್ನು ನೀಡುತ್ತದೆ ಈಗ ಈ ಗಣಿತ ಈ ಯಾಂತ್ರಿಕ ವ್ಯವಸ್ಥೆ ಸಾಮಾನ್ಯವಾಗಿ ಅನುವಾದ ಯಾಂತ್ರಿಕ ವ್ಯವಸ್ಥೆಯಾಗಿರುತ್ತದೆ ಹೀಗಾಗಿ ನಾವು ಮೊದಲು ಗಣಿತ ಸಮೀಕರಣವನ್ನು ಬರೆಯಬೇಕು ಹೀಗಾಗಿ ನೀವು ಗಣಿತ ಸಮೀಕರಣಗಳನ್ನು ಬರೆದಾಗ ನೀವು ಇದನ್ನು ವಿದ್ಯುತ್ ವ್ಯವಸ್ಥೆಯ ಮೇಶ್ ಸಮೀಕರಣಗಳ ಜೊತೆಗೆ ತುಲನೆ ಮಾಡಿದಾಗ ಯಾಂತ್ರಿಕ ಮತ್ತು ವಿದ್ಯುತ್ ವ್ಯವಸ್ಥೆಗಳ ಸಾದೃಶ್ಯ ಪ್ರಮಾಣಗಳನ್ನು ಸ್ಥಿರ ಮಾಡಬಹುದಾಗಿದೆ ಹೀಗಾಗಿ ಮೊದಲು ಅನುವಾದ ಯಾಂತ್ರಿಕ ವ್ಯವಸ್ಥೆಗೆ ಗಣಿತ ಸಮೀಕರಣವನ್ನು ಬರೆಯಬೇಕು ಇದನ್ನು ನೀವು ಚಿತ್ರದಲ್ಲಿ ನೋಡಬಹುದು ಹೀಗಾಗಿ ನೀವು ಏನು ಬರೆಯುತ್ತೀರಿ ಹೀಗಾಗಿ ನಿಮಗೆ FFmFbFk ದೊರೆಯುತ್ತದೆ Fm ಇದು Md2xdt2ಕ್ಕೆ ಸಮವಾಗಿದೆ ಇದು ಸಮೂಹ ನಿಂದಾಗಿ ನಂತರ Fb ಇದು Bdxdtಕ್ಕೆ ಸಮವಾಗಿದೆ ಇದು ಸ್ನಿಗ್ಧ ಘರ್ಷಣೆಯಿಂದಾಗಿ ಮತ್ತು ನಂತರ FkKx ಏಕೆಂದರೆ ಸುರುಳಿಯ ಇರುವಿಕೆಯಿಂದ ಹೀಗಾಗಿ ಬಲವನ್ನು ನೀವು ಹೀಗೆ ಬರೆಯಬಹುದು FMd2xdt2BdxdtKx ಈಗ ಸರಣಿ RLC ಸರ್ಕ್ಯುಟನ್ನು ಪರಿಗಣಿಸಿ ಇಲ್ಲಿ ನೀವು ಅನ್ವಯಿತ ವೋಲ್ಟೇಜ್ V ಮತ್ತು ಕರೆಂಟ್ i ಪ್ರವಹಿಸುತ್ತದೆ ಹೀಗಾಗಿ ನೀವು ನೋಡುವ ವಿದ್ಯುತ್ ವ್ಯವಸ್ಥೆಯಲ್ಲಿ ನಾವು ಸಮೀಕರಣವನ್ನು ಬರೆದಾಗ VRiLdidt1Cidt ಆಗುತ್ತದೆ ಈಗ idqdtಎಂದು ಮೇಲಿನ ಸಮೀಕರಣದಲ್ಲಿ ಬದಲಾವಣೆ ಮಾಡಬೇಕು ಹೀಗಾಗಿ ನೀವು ಏನನ್ನು ಬರೆಯಬೇಕು ಈಗ VRdqdtLd2qdt2qC ಹೀಗಾಗಿ ಈ ಸಮೀಕರಣ ನಮಗೆ ಈಗ ದೊರೆಯುತ್ತದೆ ಹೀಗಾಗಿ ನೀವು ಮರುಹೊಂದಿಸಿದರೆ ಮೊದಲು ಉನ್ನತ ಆದೇಶದ ಅವಧಿ ತೆಗೆದುಕೊಂಡರೆ ನಾವು ಹೀಗೆ ಬರೆಯುತ್ತೇವೆ VLd2qdt2RdqdtqC ಹೀಗಾಗಿ ಈಗ ನಿಮಗೆ ವಿದ್ಯುತ್ ವ್ಯವಸ್ಥೆಯ ಸಂಬಂಧಿಸಿದಂತೆ ಗಣಿತ ಸಮೀಕರಣ ದೊರೆಯುತ್ತದೆ ಮತ್ತು ಯಾಂತ್ರಿಕ ಸಮೀಕರಣ ಸಂಬಂಧಿಸಿದಂತೆ ಗಣಿತ ಸಮೀಕರಣ ದೊರೆಯುತ್ತದೆ ಈಗ ಎರಡನ್ನೂ ತುಲನೆ ಮಾಡೋಣ ಹೀಗಾಗಿ ನೀವು ಯಾಂತ್ರಿಕ ಮತ್ತು ವಿದ್ಯುತ್ ಸರ್ಕುಟ್ಗೆ ಸಂಬಂಧಿಸಿದಂತೆ ಸಮೀಕರಣಗಳನ್ನು ತುಲನೆ ಮಾಡಿದಾಗ ನಮಗೆ ವ್ಯವಸ್ಥೆಯ ಯಾಂತ್ರಿಕ ಮತ್ತು ವಿದ್ಯುತ್ ಅನುವಾದ ಪ್ರಮಾಣಗಳು ದೊರೆಯುತ್ತವೆ ನೀವು ಎರಡೂ ಸಮೀಕರಣಗಳನ್ನು ತುಲನೆ ಮಾಡಿದರೆ ಅನುವಾದ ಯಾಂತ್ರಿಕ ವ್ಯವಸ್ಥೆಯ ಕೇಸ್ನಲ್ಲಿ ನೀವು ಸುಲಭವಾಗಿ ಬಲ F ವೋಲ್ಟೇಜ್ V ಗೆ ಸಾದೃಶ್ಯವಾಗಿರುವುದನ್ನು ಸುಲಭವಾಗಿ ಕಂಡುಕೊಳ್ಳಬಹುದು ಸಮೂಹ M ಇಂಡಕ್ಟನ್ಸಗೆ ಸಾದೃಶ್ಯವಾಗಿರುತ್ತದೆ ಭಾಗಶಃ ಗುಣಾಂಕ ಅಂದರೆ B ಅನುರಣನ R ಗೆ ಸಾದೃಶ್ಯವಾಗಿರುತ್ತದೆ ಸುರುಳಿ ಅಚಲ K ಧಾರಕದ ಪರಸ್ಪರ ಅಂದರೆ 1C ಗೆ ಸಾದಶ್ಯವಾಗಿರುತ್ತದೆ ನೀವು ನೋಡುವ ಸ್ಥಳಾಂತರ x ಇದು ಚಾಜ್೯ q ಗೆ ಸಾದೃಶ್ಯವಾಗಿರುತ್ತದೆ ಮತ್ತು ನೀವು x ಅನ್ನು ಭೇಧಾತ್ಮಕಗೊಳಿಸಿದರೆ ಅಂದರೆdxdt ನಿಮಗೆ ವೇಗ v ದೊರೆಯುತ್ತದೆ ಮತ್ತು ನೀವು q ಅನ್ನು ಬೇಧಾತ್ಮಕಗೊಳಿಸಿದರೆ ಅಂದರೆ dqdt ನಿಮಗೆ ಕರೆಂಟ್ i ದೊರೆಯುತ್ತದೆ ಹೀಗಾಗಿ ವೇಗ v ಕರೆಂಟ್ i ಗೆ ಸಾದೃಶ್ಯವಾಗಿರುತ್ತದೆ ಹೀಗಾಗಿ ಈ ಉದಾಹರಣೆ ಯಾಂತ್ರಿಕ ವ್ಯವಸ್ಥೆಯ ವಿವಿಧ ಬೇಧಾತ್ಮಕ ವಿದ್ಯುತ್ ವ್ಯವಸ್ಥೆಗಳಿಗೆ ಸಾದೃಶ್ಯವಾಗಿರುತ್ತವೆ ಎಂದು ತೋರಿಸುತ್ತವೆ ಆವರ್ತನ ವ್ಯವಸ್ಥೆಯನ್ನು ಕೂಡ ತೆಗೆದುಕೊಳ್ಳೋಣ ಇಲ್ಲಿ ಬಲ ಬದಲಾಗಿ ನೀವು ಟಾಕ್೯ ಅನ್ನು ವೋಲ್ಟೇಜ್ ಜೊತೆಗೆ ತುಲನೆ ಮಾಡುತ್ತೀರಿ ಹೀಗಾಗಿ ಟಾಕ್೯ ವೋಲ್ಟೇಜ್ ಕೇಸ್ನಲ್ಲಿ ನಿಮಗೆ ದೊರೆಯುವ ಸಾದೃಶ್ಯ ನೀವು ಮೊದಲು ಒಂದು ಆವರ್ತನ ವ್ಯವಸ್ಥೆಯನ್ನು ಪರಿಗಣಿಸೋಣ ಅಲ್ಲಿ g ಆವರ್ತನದ ಜಡತ್ವ ಆಗಿದೆ ಟಾಕ್೯ T ಇದು ಅನ್ವಯಿತ ಟಾಕ್೯ B ಇದು ಸ್ನಿಗ್ಥ ಘರ್ಷಣೆ ಮತ್ತು ಇದು ಕೋನ ಸ್ಥಳಾಂತರವನ್ನು ನೀಡುತ್ತದೆ ಈಗ ನೀವು ಏನು ಬರೆಯುತ್ತೀರಿ TTJTBTKJd2dt2Bdθdtkθ ಹೀಗಾಗಿ ನಿಮಗೆ ಈಗ ಒಂದು ಆವರ್ತನ ಯಾಂತ್ರಿಕ ವ್ಯವಸ್ಥೆಯ ಸಮೀಕರಣ ಲಭ್ಯವಾಗುತ್ತದೆ ಈಗ ನೀವು ಮತ್ತೆ ಇದನ್ನು ಸರಣಿ RLC ಸರ್ಕುಟ್ ಸಮೀಕರಣದೊಂದಿಗೆ ತುಲನೆ ಮಾಡುತ್ತೀರಿ ಹೀಗಾಗಿ ಸರಣಿ RLC ಸರ್ಕುಟಿನಿಂದ ನಮಗೆ ಲಭ್ಯವಾಗುತ್ತದೆ VLd2qdt2RdqdtqC ಈಗ ನೀವು ಎರಡನ್ನೂ ತುಲನೆ ಮಾಡಿದರೆ ನೀವು ಏನು ಹೇಳುತ್ತೀರಿ ಅಂದರೆ ಟಾಕ್೯ T ಇದು ವೋಲ್ಟೇಜ್ V ಗೆ ಸಾದೃಶ್ಯವಾಗಿದೆ ಜಡತ್ವದ ಕ್ಷಣಗಳು ಅಂದರೆ J ಇಂಡಕ್ಟನ್ಸ L ಗೆ ಸಾದೃಶ್ಯವಾಗಿವೆ ಆವರ್ತನ ಘರ್ಷಣೆ ಗುಣಾಂಕ ಅಂದರೆ B ಪ್ರತಿರೋಧ R ಗೆ ಸಾದೃಶ್ಯವಾಗಿದೆ ತಿರುಚಿದ ಸುರುಳಿ ಅಚಲ ಅಂದರೆ K ಇದು ಧಾರಕಕ್ಕೆ C ಪರಸ್ಪರವಾಗಿದೆ ಕೋನೀಯ ಸ್ಥಳಾಂತರ ಇದು ಚಾರ್ಜ q ಗೆ ಸಾದೃಶ್ಯವಾಗಿರುತ್ತದೆ ಮತ್ತು ಆಗ ಮತ್ತೊಮ್ಮೆ ವ್ಯುತ್ಪನ್ನ ತೆಗೆದುಕೊಂಡರೆ ನಿಮಗೆ ಕೋನೀಯ ವೇಗ dθdt ಗೆ ಸಮನಾಗಿರುತ್ತದೆ ಇದು dqdt ಗೆ ಸಾದೃಶ್ಯವಾಗಿರುತ್ತದೆ ಇದು ಕರೆಂಟ್ i ಆಗಿದೆ ಹೀಗಾಗಿ ನಾವು ಅನುವಾದ ಮತ್ತು ಆವರ್ತನ ಯಾಂತ್ರಿಕ ವ್ಯವಸ್ಥೆಯನ್ನು ನೋಡಿದೆವು ಮತ್ತು ನಾವು ಸಾದೃಶ್ಯತೆಯನ್ನು ವಿದ್ಯುತ್ ವ್ಯವಸ್ಥೆಗೆ ಅನುಗುಣವಾಗಿ ಇಂದಿನ ಚರ್ಚೆಯಲ್ಲಿ ವಿವರಿಸಿದೆವು ನಾವು ನಮ್ಮ ಚರ್ಚೆಯನ್ನು ನಾಳೆ ಮುಂದುವರಿಸೋಣ ಅಲ್ಲಿ ಹೆಚ್ಚಿನ ಯಾಂತ್ರಿಕ ಸಂಬಂಧಗಳನ್ನು ಚರ್ಚಿಸೋಣ ಹೀಗಾಗಿ ಇಲ್ಲಿ ನಾವು ಬಲ ವೋಲ್ಟೇಜ್ ಸಾದೃಶ್ಯತೆ ಕುರಿತು ಚರ್ಚಿಸಿದೆವು ನಾಳೆ ಬಲ ಕರೆಂಟ್ ಸಾದೃಶ್ಯತೆಯನ್ನು ಚರ್ಚಿಸೋಣ ಮತ್ತು ಆನಂತರ ನಾವು ನಮ್ಮ ಕೋರ್ಸನ್ನು ಮುಗಿಸೋಣ ದನ್ಯವಾದಗಳು